ಆದ್ದರಿಂದ ಕಂಪ್ಯೂಟೇಶನಲ್ ಪರಿಗಣನೆಗಳ ಕುರಿತು ನಮ್ಮ ಅಂತಿಮ ಚರ್ಚೆ ಆದ್ದರಿಂದ ಇದು ನಿಮಗೆ ಬರುವ ಮೊದಲ ಪ್ರಶ್ನೆ ಹೌದಲ್ಲ ಆದ್ದರಿಂದ ನೀವು ಮೇಲ್ಮೈ ಅವಿಭಾಜ್ಯ ವಿಧಾನವನ್ನು ತೆಗೆದುಕೊಳ್ಳುತ್ತೀರಾ ಅಲ್ಲಿ ನೀವು ಇಲ್ಲಿ ಸೂಕ್ಷ್ಮವಾಗಿ ವಿವೇಚಿಸಬೇಕಾಗುತ್ತದೆಯೆ ಅಥವಾ ಇದು ಮೇಲ್ಮೈಯಾಗಿದೆಯೆ ಅಥವಾ ನೀವು ಪರಿಮಾಣವನ್ನು ತೆಗೆದುಕೊಳ್ಳುತ್ತೀರಾ ಅಲ್ಲಿ ನೀವು ಈ ಗ್ರಿಡ್ ಅನ್ನು ಇಲ್ಲಿಯೇ ಹೊಂದಿದ್ದೀರಿ ಈಗ ನೀವು ಗ್ರಿಡ್ ಹೊಂದಿದ್ದೀರಾ ಎಂದು ನಿಮಗೆ ಹೇಗೆ ಗೊತ್ತು ಡಿಎಲ್ ಅನ್ನು ಹೇಗೆ ಕಂಡುಹಿಡಿಯಬೇಕು ಎಂದು ನಿಮಗೆ ತಿಳಿದಿದೆ ಈ ಸಮಸ್ಯೆಯನ್ನು ನೀವು ಹೇಗೆ ಸಮೀಪಿಸುತ್ತೀರಿ ಆದ್ದರಿಂದ ನೀವು ಅವುಗಳನ್ನು ಕೋಡ್ ಮಾಡಿದ ಈ ಎರಡು ವಿಧಾನಗಳನ್ನು ನೀವು ಅಧ್ಯಯನ ಮಾಡಿದ್ದೀರಿ ಎಂದು ನಿಮಗೆ ತಿಳಿದಿದೆ ಎಂದು ಹೇಳೋಣ ಮತ್ತು ನಿಮಗೆ ಸ್ವಲ್ಪ ಪರಿಹಾರ ಸಿಕ್ಕಿತು ನೀವು ಉತ್ತಮವಾಗಿರಲು ಡಿಎಲ್ ಅನ್ನು ಆರಿಸಿದ್ದೀರಾ ಅಥವಾ ಇಲ್ಲವೇ ಎಂದು ನಿಮಗೆ ಹೇಗೆ ಗೊತ್ತು ಅದು ಸರಿಯಾದ ಪ್ರಶ್ನೆಯೆಂದು ತೋರುತ್ತದೆ ಏಕೆಂದರೆ ನೀವು ತಪ್ಪಾದ ಡಿಎಲ್ ಅನ್ನು ಆರಿಸಿದರೆ ನೀವು ಅದನ್ನು ಎರಡು ಅಸಭ್ಯ ಆಯ್ಕೆ ಮಾಡಿದರೆ ನೀವು ಅದರ ಎರಡು ಕೋರ್ಸ್ ಕ್ಷೇತ್ರಗಳನ್ನು ಸರಿಯಾಗಿ ಪ್ರತಿನಿಧಿಸುತ್ತಿಲ್ಲ ಎಂದರ್ಥ ಆದ್ದರಿಂದ ನಮಗೆ ಸರಿಯಾದ ಉತ್ತರ ಸಿಗುವುದಿಲ್ಲ ಮತ್ತೊಂದೆಡೆ ನಾನು ಡಿಎಲ್ ಅನ್ನು ತುಂಬಾ ಉತ್ತಮವಾಗಿದ್ದರೆ ನಾನು ಸರಿಯಾದ ಉತ್ತರವನ್ನು ಪಡೆಯುತ್ತೇನೆ ಆದರೆ ಇದು ಕಂಪ್ಯೂಟರ್ನಲ್ಲಿ ನನಗೆ 10 ಪಟ್ಟು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಆಗ ನಾನು ಅದಕ್ಕಾಗಿ ಖರ್ಚು ಮಾಡಬೇಕಾಗಿತ್ತು ಆದ್ದರಿಂದ ನಾವು dl ಗಾಗಿ ಸರಿಯಾದ ಉತ್ತರವನ್ನು ತಲುಪಿದ್ದೇವೆ ಎಂದು ನಮಗೆ ಹೇಗೆ ಗೊತ್ತು ಮತ್ತೊಮ್ಮೆ ಯೋಚಿಸಿ ಇದು ನೀವು ಹೇಗೆ ಲೆಕ್ಕಾಚಾರ ಮಾಡುತ್ತೀರಿ ಎಂಬ ಸಾಮಾನ್ಯ ಜ್ಞಾನ ಪ್ರಶ್ನೆ ವಿದ್ಯಾರ್ಥಿ ಮತ್ತು ನೀವು ಒಂದೇ ರೀತಿಯ ಮೌಲ್ಯವನ್ನು ಪಡೆಯುವವರೆಗೆ ನೀವು ಕೋಡ್ ಅನ್ನು ಚಾಲನೆ ಮಾಡುತ್ತೀರಿ ಆದ್ದರಿಂದ ನೀವು ಒಂದೇ ರೀತಿಯ ಮೌಲ್ಯಗಳನ್ನು ಪಡೆಯುವವರೆಗೆ ಕೋಡ್ ಅನ್ನು ಚಾಲನೆಯಲ್ಲಿರಿಸಿಕೊಳ್ಳಿ ಎಂದು ಅವರು ಹೇಳುತ್ತಿದ್ದಾರೆ ವಿದ್ಯಾರ್ಥಿ n ಸಮಾನವಾಗಿ 400 ಕ್ಕೆ ಸಮಾನವಾಗಿ 500 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಅದು ಸಂಖ್ಯಾತ್ಮಕ ಒಮ್ಮುಖದ ನ್ಯುಮಿರಿಕಲ್ ಕನ್ವರ್ಜನ್ಸ ಕಲ್ಪನೆಯಾಗಿದ್ದು ಅದು ಅದರ ವಾಡಿಕೆ ಪದವಾಗಿದೆ ಆದ್ದರಿಂದ ಸಂಖ್ಯಾತ್ಮಕ ಒಮ್ಮುಖ ನ್ಯುಮಿರಿಕಲ್ ಕನ್ವರ್ಜನ್ಸ ಆದ್ದರಿಂದ ಅದು ಏನು ಹೇಳುತ್ತದೆ ಈ ಅಕ್ಷದಲ್ಲಿ ಅಕ್ಸಿಸ್ ದಲ್ಲಿ ನನಗೆ ಡಿಎಲ್ ಮೌಲ್ಯಗಳಿವೆ ಎಂದು ಹೇಳೋಣ ಮತ್ತು ನಾನು ಏನು ಮಾಡಬೇಕು ನಾನು ಕ್ಷೇತ್ರವನ್ನು ಎಲ್ಲಿ ಲೆಕ್ಕ ಹಾಕುತ್ತಿದ್ದೇನೆ ಎಂಬುದರ ಬಗ್ಗೆ ಒಂದು ಸ್ಥಾನವನ್ನು ಇಲ್ಲಿ ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ಇದನ್ನು ಸ್ಥಿರವಾಗಿರಿಸಿಕೊಳ್ಳಿ ಮತ್ತು ಇದನ್ನು ಬದಲಾಯಿಸುತ್ತಿರಿ ಆದ್ದರಿಂದ ಸ್ವೀಕರಿಸಿದ ಹಂತದಲ್ಲಿ ನಾನು E ಪ್ಲಾಟ್ ರೂಪಿಸುತ್ತಿದ್ದೇನೆ ಎಂದು ಹೇಳೋಣ ಆದ್ದರಿಂದ ನಾವು ದೊಡ್ಡ ಮೌಲ್ಯಗಳೊಂದಿಗೆ ಪ್ರಾರಂಭಿಸೋಣ ಮತ್ತು ಉತ್ತಮ ಮೌಲ್ಯಗಳಿಗೆ ಸರಿಯಾಗಿ ಹೋಗೋಣ ಆದ್ದರಿಂದ ಡಿಎಲ್ ದೊಡ್ಡ ಸಂಖ್ಯೆಯಿಂದ ಪ್ರಾರಂಭವಾಗುತ್ತಿದೆ ಮತ್ತು ಕಡಿಮೆಯಾಗುತ್ತಿದೆ ಆದ್ದರಿಂದ ಇದು ವಿಲೋಮವ ಇನ್ವರ್ಸ್ ನ್ನು ನೀವು 1dl ಎಂದು ಯೋಚಿಸಬಹುದು ಅಥವಾ ಯಾವುದಾದರೂ ಅಥವಾ ಮೂಲತಃ ದೊಡ್ಡ ವಿಷಯದಿಂದ ಪ್ರಾರಂಭಿಸಿ ಆದ್ದರಿಂದ ಈ ರೀತಿಯ ಕೆಲವು ಏರಿಳಿತದ ನಡವಳಿಕೆಯನ್ನು ನೀವು ನಿಜವಾಗಿಯೂ ಗಮನಿಸಬಹುದು ಅಂತಿಮವಾಗಿ ಏನಾಗುತ್ತದೆ ಎಂಬುದು ನೀವು ಇಲ್ಲಿಯೇ ಸ್ಥಿರವಾದ ಉತ್ತರವನ್ನು ಪಡೆಯುತ್ತೀರಿ ಆದ್ದರಿಂದ ಈ ಏರಿಳಿತವು ಸಂಪೂರ್ಣವಾಗಿ ಸಂಖ್ಯಾತ್ಮಕವಾಗಿದೆ ಏಕೆ ಏಕೆಂದರೆ ನೀವು ನಿಜವಾದ ಭೌತಶಾಸ್ತ್ರದ ಸಮಸ್ಯೆಯನ್ನು ಪರಿಹರಿಸುತ್ತಿಲ್ಲ ಏಕೆಂದರೆ ನೀವು ಸಾಕಷ್ಟು ರೆಸಲ್ಯೂಶನ್ ಹೊಂದಿರುವ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಿಲ್ಲ ಆದ್ದರಿಂದ ನೀವು ಕೆಲವು ಸಮೀಕರಣಗಳ ವ್ಯವಸ್ಥೆಯನ್ನು ಪರಿಹರಿಸುತ್ತಿರುವಿರಿ ಅದಕ್ಕೆ ಇದಕ್ಕೆ ನಿಜವಾದ ಭೌತಿಕ ಅರ್ಥವಿಲ್ಲ ಆದ್ದರಿಂದ ಕೆಲವೊಮ್ಮೆ ಕ್ಷೇತ್ರಗಳು ಹೆಚ್ಚು ಕಡಿಮೆ ಆಗುತ್ತಿರುವುದನ್ನು ನೀವು ಕಂಡುಕೊಳ್ಳಬಹುದು ಪರಿಹಾರವನ್ನು ಪ್ರತಿನಿಧಿಸಲು ಅಗತ್ಯವಾದ ನಿಷ್ಠೆ ಫೆಡಿಲಿಟಿ ಯನ್ನು ನೀವು ಸಮೀಪಿಸಲು ಪ್ರಾರಂಭಿಸಿದಾಗ ಕ್ಷೇತ್ರಗಳು ಈ ರೀತಿಯಾಗಿ ಸ್ಥಿರಗೊಳ್ಳುವುದನ್ನು ನೀವು ಕಾಣಬಹುದು ಆದ್ದರಿಂದ ನೀವು ಏನು ಮಾಡಬೇಕು ಈ ಹಂತವು ಸ್ಥಿರವಾಗಿರುವ ಸ್ಥಳವನ್ನು ನೀವು ನೋಡಬೇಕು ಮತ್ತು ಇದು ಸರಿಯಾದ ಮೌಲ್ಯ ಎಂದು ಹೇಳಬೇಕು ಆದ್ದರಿಂದ ನೀವು ಕಂಪ್ಯೂಟೇಶನಲ್ em ನಲ್ಲಿ ಬರೆಯುವ ಯಾವುದೇ ಕೋಡ್ ನೀವು ಒಂದು ಸಂಖ್ಯಾತ್ಮಕ ಒಮ್ಮುಖ ನ್ಯುಮಿರಿಕಲ್ ಕನ್ವರ್ಜನ್ಸ ಪರೀಕ್ಷೆಯನ್ನು ಮಾಡಬೇಕಾಗಿತ್ತು ಮತ್ತು ಸಾಮಾನ್ಯವಾಗಿ ಒಂದು ಬಿಂದು ಪಾಯಿಂಟ್ ಗೆ ಮಾತ್ರವಲ್ಲ ಆದರೆ ಕೆಲವು ಪಾಯಿಂಟಗಳಿಗೆ ನೋಡಬೇಕು ಎಕೆಂದರೆ ಬಿಂದುವನ್ನು ತಪ್ಪಾಗಿ ಆರಿಸಿರಬಹುದು ತಿಳಿಯದೇ ಫೀಲ್ಡ್ ನೋಡ ಆರಿಸಿರಬಹುದು ಕ್ಷೇತ್ರದ ಮೌಲ್ಯವು 0 ಕ್ಕೆ ಹೋದರೆ ನನ್ನ ಕೋಡ್ ಹೇಗೆ ನೀಡುತ್ತಿದೆ ಎಂಬುದು ನನ್ನ ಪ್ರಕಾರ ಅದು ಸಹ ಮಾನ್ಯವಾಗಿದೆ ಎಂದು ನೀವು ಯೋಚಿಸುತ್ತಲೇ ಇರುತ್ತೀರಿ ಆದರೆ ನಿಮ್ಮ ಕೋಡ್ನಲ್ಲಿ ಸಂಪೂರ್ಣವಾಗಿ ತಪ್ಪಾಗಿ ಏನಾದರೂ ಇದೆಯೇ ಎಂದು ನಿಮಗೆ ಆಶ್ಚರ್ಯವಾಗಬಹುದು ಆದ್ದರಿಂದ ಕೆಲವು ಅಂಕಗಳನ್ನು ಆರಿಸಿ ಮತ್ತು ಅದು ಒಮ್ಮುಖವಾಗಬೇಕು ಮತ್ತು ಅದು ನಿಮ್ಮ ಮೌಲ್ಯ dl ಸರಿ ಈಗ ಜನರು ಈ ಪರೀಕ್ಷೆಗಳನ್ನು ಸಾಕಷ್ಟು ಮಾಡಿದ್ದಾರೆ ಆದ್ದರಿಂದ ನಿಮ್ಮ ಡಿಎಲ್ ಅನ್ನು λ5 ರಿಂದ λ10 ರ ವ್ಯಾಪ್ತಿಯಲ್ಲಿರಲು ನೀವು ಆರಿಸಿಕೊಳ್ಳಬೇಕು ಎಂಬ ನಿಯಮವೂ ಇಲ್ಲಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ಡಿಎಲ್ ಆಗಿದೆ ಈ ಶ್ರೇಣಿಯಲ್ಲಿ ಅದನ್ನು ಆರಿಸುವುದರಿಂದ ಅದು ಹೆಬ್ಬೆರಳಿನ ನಿಯಮವಾಗಿದೆ ಅದು ತಪ್ಪಾಗಿರಬಹುದು ಅಥವಾ ಸರಿ ಇರಬಹುದು ಅದು ವಸ್ತುವಿನ ಮೇಲೆ ಅವಲಂಬಿತವಾಗಿರುತ್ತದೆ ಆದರೆ ಸಾಮಾನ್ಯವಾಗಿ ನೀವು ಅದನ್ನು ಹೊಂದಿದ್ದರೆ ಅದು ಉತ್ತಮವಾಗಿ ವರ್ತಿಸುವ ವಸ್ತುವನ್ನು ಹೊಂದಿದ್ದರೆ ಅದನ್ನು λ5 ಮತ್ತು λ10 ರ ನಡುವೆ ಆಯ್ಕೆ ಮಾಡುತ್ತದೆ ವಿದ್ಯಾರ್ಥಿ ಏನು ಇರುತ್ತದೆ λ ಎನ್ನುವುದು ಘಟನೆಯ ಕ್ಷೇತ್ರದ ತರಂಗಾಂತರವಾಗಿದೆ ಆದ್ದರಿಂದ λ ಎಂಬುದು ಘಟನೆಯ ಕ್ಷೇತ್ರ ತರಂಗಾಂತರ ನಿಮಗೆ ಸಮಂಜಸವಾದ ಉತ್ತರವನ್ನು ನೀಡಲು ಇದು ಸಾಕಾಗುತ್ತದೆ ನೀವು ಸಮಸ್ಯೆಯನ್ನು ಅವಲಂಬಿಸಿ λ15 ವರೆಗೆ ಹೋಗಬಹುದು ಆದ್ದರಿಂದ ಇದು ಉತ್ತಮವಾಗಿದೆ ಮತ್ತು ಇದು ಸಾಮಾನ್ಯ ವಿಧಾನ ಆದರೆ ನನ್ನ ಪ್ರಕಾರ ಇದನ್ನು ಹೆಬ್ಬೆರಳಿನ ನಿಯಮದಂತೆ ಬಳಸಿ ಅದು ನಿಮ್ಮ ಸಮಸ್ಯೆಗೆ ತಪ್ಪಾಗಿರಬಹುದು ನೀವು ಸರಿ ಎಂದು ಪರಿಶೀಲಿಸಬೇಕು ಇದು d l ನಿಂದ 2λ ಸಮನಾಗಿರಬಾರದು ಅಥವಾ ಕೆಲವು ಹಾಸ್ಯಾಸ್ಪದವಾಗಿ ದೊಡ್ಡ ಸಂಖ್ಯೆಯಿಂದ ಪ್ರಾರಂಭಿಸಬಾರದು ಎಂದು ಹೇಳಲು ಮಾತ್ರ ಅದು ಖಂಡಿತವಾಗಿಯೂ ಆಗುವದಿಲ್ಲ ಮತ್ತು λ100 ಅನ್ನು ಆರಿಸುವುದು ನಿಮಗೆ ತಿಳಿದಿರುವ ಓವರ್ಕಿಲ್ ಅಲ್ಲ ವಿದ್ಯಾರ್ಥಿ ಮಾಧ್ಯಮದ ಒಳಗೆ ಮಧ್ಯಮ ಒಳಗೆ ಹೌದು ಅದು ಒಳ್ಳೆಯ ಅಂಶವಾಗಿದೆ ಆದ್ದರಿಂದ ಮಧ್ಯಮ ಒಳಗೆ ಲ್ಯಾಂಬ್ಡಾದ ಮೌಲ್ಯಗಳಿವೆ ಆದ್ದರಿಂದ ಮಾಧ್ಯಮದ ಒಳಗೆ ನಾನು ಏನು ಹೇಳುತ್ತೇನೆ ಆದ್ದರಿಂದ ಲ್ಯಾಂಬ್ಡಾ ಲ್ಯಾಂಬ್ಡಾ ನಾಟ್ ಗೆ ಸಮನಾಗಿರುತ್ತದೆ ಒಮೆಗಾ ನಾಟ್ ಅನ್ನು ಅವಲಂಬಿಸಿರುತ್ತದೆ ವಸ್ತು ಸಾಮಾನ್ಯವಾಗಿ V2 ಆದ್ದರಿಂದ n ಎಂಬುದು ವಸ್ತುವಿನ ವಕ್ರೀಕಾರಕ ಸೂಚ್ಯಂಕ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಿದೆ ಆದ್ದರಿಂದ ಏನು ಇದರ ತೀರ್ಮಾನ ಯಾವುದು ನಾನು ಬಹಳ ದೊಡ್ಡ ಡೈಎಲೆಕ್ಟ್ರಿಕ್ ಸ್ಥಿರವಾದ ಅತಿ ಹೆಚ್ಚು ವಕ್ರೀಕಾರಕ ಸೂಚಿಯನ್ನು ರಿಫ್ರಾಕ್ಟಿವ್ ಇಂಡೆಕ್ಸ್ ಹೊಂದಿರುವ ವಸ್ತುವನ್ನು ಹೊಂದಿದ್ದರೆ ಅದನ್ನು ತುಂಬಾ ಆಳವಿಲ್ಲದ ವಕ್ರೀಕಾರಕ ಸೂಚ್ಯಂಕವನ್ನು ರಿಫ್ರಾಕ್ಟಿವ್ ಇಂಡೆಕ್ಸ್ ಸರಿ ಎಂದು ಹೇಳಲು ಹೋಲಿಸಿದರೆ ನಾನು ಅದನ್ನು ಉತ್ತಮವಾಗಿ ಗ್ರಿಡ್ ಮಾಡಬೇಕಾಗಿದೆ ಆದ್ದರಿಂದ ನೀವು ಕಂಪ್ಯೂಟಿಂಗ್ ಮಾಡುತ್ತಿದ್ದೀರಿ ಆದ್ದರಿಂದ ಅದೇ ವಸ್ತುವಿಗೆ ಉತ್ತಮ ವಿವೇಚನೆ ಅಗತ್ಯವಿರಬಹುದು ಅದು ಹೆಚ್ಚಿನ ವಕ್ರೀಕಾರಕ ಸೂಚಿಯನ್ನು ಹೊಂದಿದ್ದರೆ ಸರಿ ಆದ್ದರಿಂದ ಅದು ನೆನಪಿನಲ್ಲಿಡಬೇಕಾದ ವಿಷಯ ಆದ್ದರಿಂದ ಅದು ಹಾಗೆ ಇಲ್ಲಿ ಸಂಕ್ಷಿಪ್ತವಾಗಿ ನಾವು ಏನು ನೋಡಿದ್ದೇವೆ ಎಂದು ನೋಡೋಣ ಆದ್ದರಿಂದ RCS ಮೇಲ್ಮೈ ಮತ್ತು ಪರಿಮಾಣದ ನಡುವಿನ ವ್ಯತ್ಯಾಸಗಳು ಮತ್ತು ಕಂಪ್ಯೂಟೇಶನಲ್ ಪರಿಗಣನೆಗಳ ಬಗ್ಗೆ ಸ್ವಲ್ಪ ಮಾತನಾಡಿದ್ದೇವೆ ಆದ್ದರಿಂದ ಉಲ್ಲೇಖಕ್ಕಾಗಿ CEM ನಲ್ಲಿ ಪೀಟರ್ಸನ್ ಅವರ ಪುಸ್ತಕದ ಅಧ್ಯಾಯ 1 ಅವರು ನಿಮಗೆ ಈ ರಾಡಾರ್ ಅಡ್ಡ ವಿಭಾಗವನ್ನು ನೀಡುತ್ತಾರೆ ಮತ್ತು ಅಂದಾಜುಗಳನ್ನು ಚೆನ್ನಾಗಿ ನೀಡುತ್ತಾರೆ